ಮೆಂಡೆಲಿಯನ್ ಆನುವಂಶಿಕದ ಕುರಿತಾದ ಉಪನ್ಯಾಸಗಳ ಸರಣಿಗೆ ಸುಸ್ವಾಗತ ಅನೇಕ ರೋಗಗಳು ಆನುವಂಶಿಕ ಆಧಾರವನ್ನು ಹೊಂದಿವೆ ಎಂದು ನಾವು ನೋಡಿದ್ದೇವೆ ಉದಾಹರಣೆಗೆ ನಮ್ಮ ದೇಶದಲ್ಲಿ ಕುಡಗೋಲು ಕೋಶ ರಕ್ತಹೀನತೆ ಅಥವಾ ಕುಡಗೋಲು ಕೋಶ ಕಾಯಿಲೆ ಬೀಟಾ ಥಲಸ್ಸೆಮಿಯಾ ಡೌನ್ ಸಿಂಡ್ರೋಮ್ ಗ್ಲೂಕೋಸ್ 6 ಫಾಸ್ಫೇಟ್ ಡಿಹೈಡ್ರೋಜಿನೇಸ್ ಕೊರತೆ ಎಲ್ಲವೂ ಆನುವಂಶಿಕ ಕಾಯಿಲೆಗಳಾಗಿವೆ ಮತ್ತು ಯುಎಸ್ ನಂತಹ ಇತರ ದೇಶಗಳಲ್ಲಿ ಸಿಸ್ಟಿಕ್ ಫೈಬ್ರೋಸಿಸ್ ವ್ಯಾಪಕವಾಗಿ ಕಂಡುಬರುವ ಆನುವಂಶಿಕ ಕಾಯಿಲೆಯಾಗಿದೆ ಹಂಟಿಂಗ್ಟನ್ ಕಾಯಿಲೆ ಮತ್ತು ಏಕಾಂಡ್ರೋಪ್ಲೇಶ ಕೂಡ ಕಂಡುಬರುತ್ತವೆ ಇವು ಕೇವಲ ಉದಾಹರಣೆಗಳಾಗಿವೆ ನಮ್ಮ ಒಟ್ಟಾರೆ ಗುರಿ ಏನೆಂದರೆ ಮಕ್ಕಳ ಅಸ್ವಸ್ಥತೆಯನ್ನು ಆನುವಂಶಿಕವಾಗಿ ಪಡೆಯುವ ಸಾಧ್ಯತೆಗಳನ್ನು ನಾವು ಊಹಿಸಬಹುದಾದರೆ ಅದನ್ನು ತಮ್ಮ ಮಗುವಿನಲ್ಲಿ ನಿರ್ವಹಿಸಲು ಪೋಷಕರಿಗೆ ಉತ್ತಮ ಮಾಹಿತಿ ನೀಡಬಹುದು ಆನುವಂಶಿಕವಾಗಿ ಮಾಹಿತಿಯನ್ನು ಅಥವಾ ಗುಣಲಕ್ಷಣಗಳನ್ನು ಪಡೆಯುವ ವಿಧಾನದ ಬಗ್ಗೆ ನಮಗೆ ಸ್ವಲ್ಪ ತಿಳಿದಿದೆ ಆದರೆ ಈ ರೀತಿಯ ಗುರಿಗಾಗಿ ಸುಮಾರು ಒಂದೂವರೆ ಶತಮಾನದ ಹಿಂದೆ ಅಥವಾ ಒಂದು ಶತಮಾನಕ್ಕಿಂತಲೂ ಹಿಂದೆ ಅಭಿವೃದ್ಧಿಪಡಿಸಿದ ಮೆಂಡೆಲಿಯನ್ ಆನುವಂಶಿಕ ತತ್ವಗಳನ್ನು ಬಳಸುವುದು ತುಂಬಾ ಅನುಕೂಲಕರವಾಗಿದೆ ಮತ್ತು ಆ ಕಾರಣಕ್ಕಾಗಿಯೇ ನಾವು ಇಲ್ಲಿ ಮೆಂಡೆಲಿಯನ್ ಆನುವಂಶಿಕವನ್ನು ನೋಡುತ್ತಿದ್ದೇವೆ ನಾನು ಈ ವೀಡಿಯೊವನ್ನು ನಿಮಗೆ ತೋರಿಸಿದ್ದೇನೆ ನೀವು ಇನ್ನೂ ಸಹ ನೋಡಿರದಿದ್ದರೆ ದಯವಿಟ್ಟು ಈ ವೀಡಿಯೊವನ್ನು ನೋಡಿ ಸ್ವಲ್ಪ ಉದ್ದವಾಗಿದೆ ಆದರೂ ಮೆಂಡೆಲ್ ನ ಪ್ರಯೋಗಗಳ ಮತ್ತು ತತ್ವಗಳ ಬಗ್ಗೆ ಬಹಳ ಸೊಗಸಾದದ ವೀಡಿಯೊ ಆಗಿದೆ ನಾವು ಮೆಂಡೆಲ್ ನ ಪ್ರಯೋಗಗಳಿಗೆ ಹೋಗುವ ಮೊದಲು ಆನುವಂಶಿಕತೆಗೆ ಸಂಭಂದಿಸಿದಂತೆ ನಾವು ಇತ್ತೀಚಿನ ದಿನಗಳಲ್ಲಿ ಬಳಸುವ ಪರಿಭಾಷೆಗಳನ್ನು ಮೆಂಡೆಲಿಯನ್ ಆನುವಂಶಿಕತೆಯ ವಿಶ್ಲೇಷಣೆಯೊಂದಿಗೆ ಬಳಸುತ್ತಿದ್ದ ಪರಿಭಾಷೆಗೆ ಸಮಾನ ನಕ್ಷೆ ಮಾಡಬೇಕಾಗುತ್ತದೆ ಉದಾಹರಣೆಗೆ ನಾವು ಸಿಸ್ಟಿಕ್ ಫೈಬ್ರೋಸಿಸ್ ತೆಗೆದುಕೊಂಡಿದ್ದೇವೆ ಮತ್ತು ಕ್ಲೋರೈಡ್ ರವಾನೆದಾರರ ಇರುವಿಕೆಯನ್ನು ನಾವು ಹೇಳಿದ್ದೇವೆ ಇದು ಪ್ರಕೃತಿಯಲ್ಲಿ ಆಣ್ವಿಕವಾಗಿದೆ ಅದು ಹೀಗೆ ಯಾರಾದರೂ ಎತ್ತರವಾಗಿರಬಹುದು ಮತ್ತು ಕುಳ್ಳಗಿರಬಹುದು ಮತ್ತು ಇದು ಒಂದು ಆನುವಂಶಿಕವಾಗಿ ಬರುವ ಗುಣಲಕ್ಷಣ ಎಂದು ನಾವು ಹೇಳಿದ್ದೇವೆ ಮತ್ತು ಕ್ಲೋರೈಡ್ ರವಾನೆದಾರರ ಇರುವಿಕೆಯು ಎರಡು ವಿಧಗಳಾಗಿರಬಹುದು ಕ್ಲೋರೈಡ್ ರವಾನೆದಾರನಿಗಾಗಿ ಪೊರೆ ಪ್ರೋಟೀನ್ ಕ್ರಿಯಾತ್ಮಕವಾಗಿದ್ದರೆ ಅದು ಉತ್ತಮವಾಗಿರುತ್ತದೆ ಕ್ಲೋರೈಡ್ ರವಾನೆದಾರನಿಗಾಗಿ ಪೊರೆ ರವಾನೆದಾರ ಕಾರ್ಯನಿರ್ವಹಿಸದಿದ್ದರೆ ನಾವು ರೋಗವನ್ನು ಪಡೆಯುತ್ತೇವೆ ಆದ್ದರಿಂದ ಕ್ರಿಯಾತ್ಮಕತೆ ಮತ್ತು ಕ್ರಿಯಾತ್ಮಕವಲ್ಲದ ಎರಡು ಗುಣಲಕ್ಷಣಗಳಿವೆ ಮತ್ತು ಈ ಎರಡು ಗುಣಲಕ್ಷಣಗಳು ಈ ಲಕ್ಷಣದ ವ್ಯತ್ಯಾಸವಾಗಿದೆ ಮತ್ತದು ಇಲ್ಲಿ ಪರಿಭಾಷೆಯಾಗಿದೆ ಬೇರೆ ರೀತಿಯಲ್ಲಿ ಅಂದರೆ ಉತ್ಕೃಷ್ಟ ಪರಿಭಾಷೆಯಲ್ಲಿ ಹೇಳುವುದಾದರೆ ಎತ್ತರ ಮತ್ತು ಕುಳ್ಳ ಇವು ಎತ್ತರ ಲಕ್ಷಣದ ಗುಣಲಕ್ಷಣಗಳಾಗಿವೆ ಪ್ರತಿ ಗುಣಲಕ್ಷಣವು ವಂಶವಾಹಿಗಳಿಗೆ ಸಮಾನವಾದ ಏಕರೂಪದ ವರ್ಣತಂತುಗಳ ಮೇಳಿರುವ ಎರಡು ಆಲೀಲ್ ಗಳಿಂದ ನಿರ್ಧರಿಸಲ್ಪಡುತ್ತದೆ ಎಂದು ನಾವು ಹೇಳಿದ್ದೇವೆ ಉದಾಹರಣೆಗೆ ಏಕರೂಪದ ವರ್ಣತಂತುಗಳ ಈ ಎರಡು ಲೊಸೈ ಗಳಲ್ಲಿ ಏನಿರುತ್ತದೆ ಎಂಬುದನ್ನು ಅವಲಂಬಿಸಿ ಇದನ್ನು TT Tt tT ಅಥವಾ ttಯಿಂದ ನಿರ್ಧರಿಸಬಹುದು ಎರಡೂ ದೊಡ್ಡ ಟಿ ಗಳು ಇದ್ದರೆ ಕ್ಲೋರೈಡ್ ರವಾನೆದಾರನಿಗೆ ಪೊರೆ ಪ್ರೋಟೀನ್ ಕ್ರಿಯಾತ್ಮಕವಾಗಿರುತ್ತದೆ ಅವುಗಳಲ್ಲಿ ಕನಿಷ್ಠ ಒಂದು ದೊಡ್ಡ ಟಿ ಆಗಿದ್ದರೆ ಅದು ಕ್ರಿಯಾತ್ಮಕವಾಗಿರುತ್ತದೆ ಎರಡೂ ಚಿಕ್ಕದಾಗಿದ್ದರೆ ಅದು ಕ್ರಿಯಾತ್ಮಕವಾಗಿರುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ತಿಳಿದಿರುವ ಮತ್ತು ಈ ಯಾವುದೂ ಸಹ ತಿಳಿದಿರದಿದ್ದ ಮೆಂಡೆಲಿಯನ್ ಕಾಲದ ಆಣ್ವಿಕ ಅಂಶದ ನಡುವಿನ ನಕ್ಷೆಯಾಗಿದೆ ಮತ್ತು ಆನುವಂಶಿಕತೆಯನ್ನು ವಿವರಿಸಲು ಈ ರೀತಿಯ ಮಾದರಿಯು ಬಹಳ ಒಳನೋಟವುಳ್ಳದ್ದಾಗಿದೆ ಮತ್ತು ನೀವು ನೋಡುವಂತೆ ಇದು ಸರಳ ಅಂದಾಜಾಗಿದೆ ಈ ಅಂದಾಜನ್ನು ಅನುಸರಿಸದ ವಿವಿಧ ರೋಗಗಳಿವೆ ನಾವು ಮೊದಲು ತುಂಬಾ ಉಪಯುಕ್ತವಾಗಿದ ಈ ಅಂದಾಜನ್ನು ನೋಡುತ್ತೇವೆ ನಂತರ ನಾನು ನಿಮಗೆ ವ್ಯತ್ಯಾಸಗಳನ್ನು ತೋರಿಸಲು ಅದನ್ನು ವಿಸ್ತರಿಸುತ್ತೇನೆ ಕಳೆದ ಬಾರಿ ನಾವು ಇಲ್ಲಿಗೆ ನಿಲ್ಲಿಸಿದ್ದೆವು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಈ ಉಪನ್ಯಾಸದ ಸಾಮಗ್ರಿಗಳೊಂದಿಗೆ ನಾವು ಮತ್ತಷ್ಟು ಮುಂದಕ್ಕೆ ಹೋಗೋಣ ನಾವು ಕೆಲವು ಮೆಂಡೆಲ್ ನ ಕೆಲಸವನ್ನು ನೋಡಲಿದ್ದೇವೆ ಮರುಪರಿಶೀಲಿಸಲಿದ್ದೇವೆ ಮತ್ತೊಮ್ಮೆ ಈ ವೀಡಿಯೊವನ್ನು ನೋಡಲು ನಾನು ಒತ್ತಿ ಹೇಳುತ್ತೇನೆ ಆನುವಂಶಿಕತೆಯ ತತ್ವಗಳನ್ನು ಕಂಡುಹಿಡಿಯಲು ಮೆಂಡೆಲ್ ಬಟಾಣಿ ಸಸ್ಯಗಳೊಂದಿಗೆ ಕೆಲಸ ಮಾಡಿದರು ನಿಮಗೆ ತಿಳಿದಿದೆ ಮೊದಲ ಉಪನ್ಯಾಸದಲ್ಲಿ ಪರಿಚಯಾತ್ಮಕ ಉಪನ್ಯಾಸದಲ್ಲಿ ಇದರ ಸಲುವಾಗಿ ಏನನ್ನಾದರೂ ಅಧ್ಯಯನ ಮಾಡುವ ಬಗ್ಗೆ ನಾನು ಪ್ರಸ್ತಾಪಿಸಿದ್ದೆ ನಮ್ಮ ಸುತ್ತಲೂ ಇರುವ ಯಾವುದನ್ನಾದರೂ ಅರ್ಥಮಾಡಿಕೊಳ್ಳಲು ನಾವು ಬಯಸಿದರೆ ಏನನ್ನಾದರೂ ಅಧ್ಯಯನ ಮಾಡಬೇಕು ಎಂದು ನಾನು ಪ್ರಸ್ತಾಪಿಸಿದ್ದೆ ಈ ಅಧ್ಯಯನವು ಅಂತಹ ಒಂದು ರೀತಿಯದ್ದಾಗಿದೆ ಮತ್ತು ಅದು ಎಲ್ಲಿಗೆ ತಂದಿದೆ ಎಂಬುದನ್ನು ನೋಡಿ ಮೆಂಡೆಲ್ ನ ಕೆಲಸಕ್ಕೆ ಹಿಂತಿರುಗಿ ಮೆಂಡೆಲ್ ಏಳು ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಿದರು ಪ್ರತಿಯೊಂದೂ ಎರಡು ಗುಣಲಕ್ಷಣಗಳನ್ನು ಹೊಂದಿದೆ ಅವರು ಅಧ್ಯಯನ ಮಾಡಿದ ಗುಣಲಕ್ಷಣಗಳು ಹೂವಿನ ಬಣ್ಣ ಬೀಜದ ಬಣ್ಣ ಬೀಜದ ಆಕಾರ ಪಾಡ್ ಬಣ್ಣ ಪಾಡ್ ಆಕಾರ ಕಾಂಡದ ಉದ್ದ ಮತ್ತು ಹೂವಿನ ಸ್ಥಾನ ಇದನ್ನು ನೋಡಲು ಮತ್ತು ಈ ಗುಣಲಕ್ಷಣಗಳನ್ನು ವಿವರಿಸಲು ನಾವು ಮುಂದೆ ಹೋಗೋಣ ಹೂವಿನ ಬಣ್ಣ ಬೀಜದ ಬಣ್ಣ ಬೀಜದ ಆಕಾರ ಪಾಡ್ ಬಣ್ಣ ಪಾಡ್ ಆಕಾರ ಕಾಂಡದ ಉದ್ದ ಮತ್ತು ಹೂವಿನ ಸ್ಥಾನಗಳನ್ನು ʼಫಿನೋಟೈಪ್ಸ್ ʼ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಹೂವಿನ ಬಣ್ಣ ನೇರಳೆ ಅಥವಾ ಬಿಳಿ ಬಣ್ಣದ್ದಾಗಿರಬಹುದು ಎರಡೂ ಫಿನೋಟೈಪ್ಸ್ ಆಗಿದೆ ಹೂವಿನ ಬಣ್ಣವು ಫಿನೋಟೈಪ್ ಆಗಿದೆ ಇಲ್ಲಿ ನಾವು ಬಟಾಣಿ ಸಸ್ಯಗಳ ನಿರ್ದಿಷ್ಟ ಸಂದರ್ಭವನ್ನು ಚಿತ್ರಾತ್ಮಕ ರೂಪದಲ್ಲಿ ನೋಡುತ್ತೇವೆ ಹೂವಿನ ಬಣ್ಣ ನೇರಳೆ ಅಥವಾ ಬಿಳಿಯಾಗಿರುತ್ತದೆ ಬೀಜದ ಬಣ್ಣ ಹಳದಿ ಅಥವಾ ಹಸಿರಾಗಿರುತ್ತದೆ ಬೀಜದ ಆಕಾರವು ದುಂಡಾಗಿರುತ್ತದೆ ಅಥವಾ ಸುಕ್ಕುಗಟ್ಟಿರುತ್ತದೆ ದುಂಡಾಗಿ ಅಂದರೆ ನಯವಾಗಿರುತ್ತದೆ ದುಂಡಾಗಿರುತ್ತದೆ ಅಥವಾ ಸುಕ್ಕುಗಟ್ಟಿರುತ್ತದೆ ಪಾಡ್ ಬಣ್ಣ ಹಸಿರು ಅಥವಾ ಹಳದಿಯಾಗಿರಬಹುದು ಪಾಡ್ ಆಕಾರವು ಉಬ್ಬಿರಬಹುದು ಅಥವಾ ಸಂಕುಚಿತವಾಗಿರಬಹುದು ಕಾಂಡದ ಉದ್ದವು ಎತ್ತರ ಅಥವಾ ಕುಬ್ಜವಾಗಿರಬಹುದು ಮತ್ತು ಹೂವಿನ ಸ್ಥಾನವು ಅಕ್ಷೀಯವಾಗಿರಬಹುದು ಅಥವಾ ಕೊನೆಯಲ್ಲಿರಬಹುದು ಆದ್ದರಿಂದ ಇವು ಮೆಂಡೆಲ್ ಅಧ್ಯಯನ ಮಾಡಿದ ಗುಣಲಕ್ಷಣಗಳು ಈ ಗುಣಲಕ್ಷಣಗಳಲ್ಲಿ ಹೆಚ್ಚಿನವು ತುಂಬಾ ಸರಳವಾದವು ಅವು ಆಕಸ್ಮಿಕವಾಗಿ ಸರಳವಾಗಿರುವುದು ಸಂಭವಿಸಿದೆ ಆದ್ದರಿಂದ ಆನುವಂಶಿಕತೆಯ ಮೂಲ ತತ್ವಗಳನ್ನು ಅಧ್ಯಯನ ಮಾಡಲು ಮೆಂಡೆಲ್ ಗೆ ಅನುಕೂಲಕರವಾಯಿತು ಅವರು ಆನುವಂಶಿಕತೆಯ ಮೂಲ ತತ್ವಗಳೊಂದಿಗೆ ಬಂದರು ಅವುಗಳಲ್ಲಿ ಹೆಚ್ಚಿನವು ಸರಳ ಆನುವಂಶಿಕತೆಗೆ ಅನ್ವಯವಾಗುತ್ತವೆ ನಾವು ಈಗ ಹೂವಿನ ಬಣ್ಣದ ಒಂದು ಗುಣಲಕ್ಷಣವನ್ನು ನೋಡೋಣ ಮೆಂಡೆಲ್ ಅವರು ನಿಜವಾದ ಸಂತಾನೋತ್ಪತ್ತಿ ಸಸ್ಯಗಳೊಂದಿಗೆ ತನ್ನ ಪ್ರಯೋಗಗಳನ್ನು ಪ್ರಾರಂಭಿಸಿದರು ನಿಜವಾದ ಸಂತಾನೋತ್ಪತ್ತಿ ಎಂದರೆ ಏನು ಹೂವಿನ ಬಣ್ಣದ ವಿಷಯದಲ್ಲಿ ಇದರರ್ಥ ಎಲ್ಲಾ ಪೀಳಿಗೆಗಳಲ್ಲಿ ಎಲ್ಲಾ ಸಂತತಿಗಳಲ್ಲಿ ಒಂದೇ ಬಣ್ಣದ ಹೂವು ಸಿಗುತ್ತದೆ ಅದು ತನ್ನ ನಡುವೆ ನಿಜವಾದ ಸಂತಾನೋತ್ಪತ್ತಿ ಎಂಬುದು ಇದರರ್ಥ ಆದ್ದರಿಂದ ಹೂವು ಬಣ್ಣ ನೇರಳೆ ಬಣ್ಣದ್ದಾಗಿದ್ದರೆ ಅದು ಮುಂದೆ ಎಲ್ಲಾ ಸಂತತಿಗಳಲ್ಲಿ ನೇರಳೆ ಬಣ್ಣದ್ದಾಗಿರುತ್ತದೆ ಅದು ಬಿಳಿಯಾಗಿದ್ದರೆ ಅದು ಮುಂದೆ ಎಲ್ಲಾ ಸಂತತಿಗಳಲ್ಲಿ ಬಿಳಿಯಾಗಿರುತ್ತದೆ ಅಂತಹ ಸಸ್ಯಗಳನ್ನು ನಿಜವಾದ ಸಂತಾನೋತ್ಪತ್ತಿ ಸಸ್ಯಗಳು ಎಂದು ಕರೆಯಲಾಗುತ್ತದೆ ಮತ್ತು ಮೆಂಡೆಲ್ ತನ್ನ ಪ್ರಯೋಗಗಳನ್ನು ಪ್ರಾರಂಭಿಸುವ ಮೊದಲು ಅವು ನಿಜವಾಗಿಯೂ ನಿಜವಾದ ಸಂತಾನೋತ್ಪತ್ತಿ ಸಸ್ಯಗಳೆಂದು ಖಚಿತಪಡಿಸಿಕೊಳ್ಳಲು ಜಾಗರೂಕವಾಗಿ ಸಮಯವನ್ನು ಕಳೆದಿದ್ದರು ಆದ್ದರಿಂದ ಅವರು ನಿಜವಾದ ಸಂತಾನೋತ್ಪತ್ತಿ ಸಸ್ಯಗಳೊಂದಿಗೆ ಪ್ರಾರಂಭಿಸಿದಾಗ ನೇರಳೆ ಬಣ್ಣದ ಹೂವುಗಳನ್ನು ನೀಡುವ ಮತ್ತು ಬಿಳಿ ಬಣ್ಣದ ಹೂವುಗಳನ್ನು ನೀಡುವ ಸಸ್ಯಗಳನ್ನು ಪರಸ್ಪರ ಕೂಡಿಸಿದರು ಸಸ್ಯದ ಪರಾಗ ಮತ್ತು ಹೆಣ್ಣಿನ ಭಾಗವನ್ನು ವಿಭಿನ್ನ ರೀತಿಯಲ್ಲಿ ಸಂವಹನ ಮಾಡಿಸಲಾಯಿತು ಮತ್ತು ಈ ಕೂಡಿಕೆಯು ಮೊದಲ ತಲೆಮಾರಿನ ಎಲ್ಲಾ ಸಸ್ಯಗಳಲ್ಲಿ ನೇರಳೆ ಹೂವನ್ನು ನೀಡಿತು ಇದು ಮೂಲ ಪೀಳಿಗೆ ಮೊದಲ ತಲೆಮಾರಿನವು ನೇರಳೆ ಹೂವುಗಳನ್ನು ಮಾತ್ರ ಹೊಂದಿದ್ದವು ಬಿಳಿ ಹೂವಿನ ಯಾವುದೇ ಚಿಹ್ನೆ ಇರಲಿಲ್ಲ ಮತ್ತು ನಡುವಿನ ಯಾವ ಬಣ್ಣವೂ ಇರಲಿಲ್ಲ ಇದು ನೇರಳೆ ಬಣ್ಣದ್ದಾಗಿತ್ತು ಈ ಸಂದರ್ಭದಲ್ಲಿ ಅದು ನೇರಳೆ ಅಥವಾ ಬಿಳಿ ಬಣ್ಣದ್ದಾಗಿತ್ತು ಮತ್ತು ಎಫ್1 ಪೀಳಿಗೆಯಲ್ಲಿ ಅದು ನೇರಳೆ ಬಣ್ಣದ್ದಾಗಿತ್ತು ಇದು ಅವಲೋಕನವಾಗಿತ್ತು ಮತ್ತು ಅವರು ಇದನ್ನು ಹೆಚ್ಚಿನ ಸಂಖ್ಯೆಯ ಸಸ್ಯಗಳಲ್ಲಿ ಗಮನಿಸಿದ್ದರು ಮತ್ತು ಅವರು ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯನ್ನು ಮಾಡಿದರು ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯು ಇಲ್ಲಿ ಹೆಚ್ಚು ಅರ್ಥವಲ್ಲ ಈ ವಿವಿಧ ಆವಿಷ್ಕಾರಗಳನ್ನು ಪಡೆಯಲು ಅವರು ಸಂಪೂರ್ಣ ಪ್ರಯೋಗಗಳ ಮೇಲೆ ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆ ಮಾಡಿದರು ಇಲ್ಲಿ ಅದು ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ ಇಲ್ಲಿ ಎಲ್ಲವೂ ನೇರಳೆ ಹೂವುಗಳನ್ನು ಮಾತ್ರ ಹೊಂದಿತ್ತು ತದನಂತರ ಅವರು ಏನು ಮಾಡಿದರು ಎಂದರೆ ಆ ನೇರಳೆ ಹೂವುಗಳನ್ನು ಅವುಗಳ ನಡುವೆಯೇ ಸ್ವಯಂ ಅಥವಾ ಅಡ್ಡ ಪರಾಗಸ್ಪರ್ಶ ಮಾಡಿದರು ಈ ಕೂಡಿಕೆಯು ಎಫ್1 ಪೀಳಿಗೆಯ ಮತ್ತೊಂದು ನೇರಳೆ ಹೂವಿನೊಂದಿಗೆ ನಡೆಯಿತು ಆದ್ದರಿಂದ ಅದು ಸಂಭವಿಸಿದಾಗ ಎಫ್2 ಪೀಳಿಗೆಯಲ್ಲಿ ವಿಚಿತ್ರವಾದದ್ದು ಏನಾದರೂ ಸಂಭವಿಸಿದೆ ಬಹಳ ದೊಡ್ಡ ಸಂಖ್ಯೆಯ ಸಸ್ಯಗಳಲ್ಲಿ ಮುಕ್ಕಾಲು ಭಾಗ ಹೂವುಗಳು ಅವರು 929 ಸಸ್ಯಗಳಲ್ಲಿ ಅಧ್ಯಯನ ಮಾಡಿದ್ದರು ಅವುಗಳಲ್ಲಿ ಸುಮಾರು ಮುಕ್ಕಾಲು ಭಾಗ ನೇರಳೆ ಬಣ್ಣದ್ದಾಗಿದ್ದವು ಮತ್ತು ನಾಲ್ಕನೇ ಒಂದು ಭಾಗವು ಬಿಳಿ ಬಣ್ಣದ್ದಾಗಿದ್ದವು ಆದ್ದರಿಂದ ಮೊದಲ ಪೀಳಿಗೆಯಲ್ಲಿ ತಪ್ಪಿ ಹೋಗಿದ್ದ ಬಿಳಿ ಬಣ್ಣವು ಎರಡನೇ ಪೀಳಿಗೆಯಲ್ಲಿ ಕಾಣಿಸಿಕೊಂಡಿತು ಅದನ್ನೇ ಅವರು ಕಂಡುಕೊಂಡರು ಆದ್ದರಿಂದ ಒಂದೇ ಗುಣಲಕ್ಷಣಗಳು ಉಭಯ ಗುಣಲಕ್ಷಣಗಳು ಮತ್ತು ಮುಂತಾದವುಗಳೊಂದಿಗೆ ಸಾಕಷ್ಟು ಪ್ರಯೋಗಗಳ ನಂತರ ಈ ಕೆಳಗಿನಂತೆ ನೀಡಬಹುದಾದ ಫಲಿತಾಂಶಗಳನ್ನು ವಿವರಿಸಲು ಮೆಂಡೆಲ್ ಒಂದು ಮಾದರಿಯನ್ನು ತಂದರು ವಂಶವಾಹಿಗಳ ಅಥವಾ ಆಲೀಲ್ ಗಳ ಪರ್ಯಾಯ ಆವೃತ್ತಿಗಳು ನೇರಳೆ ಬಣ್ಣಕ್ಕೆ ದೊಡ್ಡ ಪಿ ಮತ್ತು ಬಿಳಿ ಬಣ್ಣಕ್ಕೆ ಸಣ್ಣ ಪಿ ಆನುವಂಶಿಕ ಗುಣಲಕ್ಷಣಗಳಲ್ಲಿನ ವ್ಯತ್ಯಾಸಗಳನ್ನು ನಿರ್ಧರಿಸುತ್ತದೆ ಇದು ಮಾದರಿಯ ಮೊದಲ ಅಂಶವಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಜಿನೋಟೈಪ್ ವಂಶವಾಹಿಳು ಅಥವಾ ಆಲೀಲ್ ಗಳು ಗಮನಿಸಿದ ಗುಣಲಕ್ಷಣವಾದ ಫಿನೋಟೈಪ್ ಅನ್ನು ನಿರ್ಧರಿಸುತ್ತವೆ ದೊಡ್ಡ ಪಿ ನೇರಳೆ ಬಣ್ಣವನ್ನು ನಿರ್ಧರಿಸುತ್ತದೆ ಮತ್ತು ಸಣ್ಣ ಪಿ ಅದು ಬಿಳಿ ಎಂದು ನಿರ್ಧರಿಸುತ್ತದೆ ಪ್ರತಿ ಗುಣಲಕ್ಷಣಕ್ಕೂ ಜೀವಿಯು ಪ್ರತಿ ಪೋಷಕರಿಂದ ಒಂದರಂತೆ ಎರಡು ಆಲೀಲ್ ಗಳನ್ನು ಆನುವಂಶಿಕವಾಗಿ ಪಡೆಯುತ್ತದೆ ಎರಡು ಆಲೀಲ್ ಗಳು ಭಿನ್ನವಾಗಿದ್ದರೆ ದೊಡ್ಡ ಪಿ ಸಣ್ಣ ಪಿ ಎಂದು ನಿಮಗೆ ತಿಳಿದಿದೆ ಎರಡೂ ದೊಡ್ಡ ಪಿ ಅಥವಾ ಎರಡೂ ಸಣ್ಣ ಪಿ ಆಗಿರದಿದ್ದರೆ ಪ್ರಬಲ ಆಲೀಲ್ ಪಿ ಫಿನೋಟೈಪ್ ಅನ್ನು ನಿರ್ಧರಿಸುತ್ತದೆ ಉದಾಹರಣೆಗೆ ದೊಡ್ಡ ಪಿ ಮತ್ತು ಸಣ್ಣ ಪಿ ಇದ್ದರೆ ದೊಡ್ಡ ಪಿ ಯ ಲಕ್ಷಣವು ಕಂಡುಬರುತ್ತದೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಇದು ನೇರಳೆ ಹೂವುಗಳಿಗೆ ಕಾರಣವಾಗುತ್ತದೆ ಪರಿಭಾಷೆಯ ಪ್ರಕಾರ ಎರಡೂ ಒಂದೇ ಆಗಿದ್ದರೆ ಎರಡೂ ದೊಡ್ಡವುಗಳಾಗಿದ್ದರೆ ಅಥವಾ ಎರಡೂ ಸಣ್ಣವುಗಳಾಗಿದ್ದರೆ ಅವನ್ನು ಏಕಲಿಂಗೀಯ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅವು ವಿಭಿನ್ನವಾಗಿದ್ದರೆ ಅವನ್ನು ಭಿನ್ನಲಿಂಗೀಯ ಎಂದು ಕರೆಯಲಾಗುತ್ತದೆ ಏಕಲಿಂಗೀಯ ಮತ್ತು ಭಿನ್ನಲಿಂಗೀಯ ಇವು ಸಾಮಾನ್ಯವಾಗಿ ಬಳಸುವ ಪದಗಳು ಇದನ್ನು ತಿಳಿಯಲು ಸೊಗಸಾಗಿದೆ ಎರಡೂ ಒಂದೇ ಆಗಿದ್ದರೆ ಏಕ ಆದ್ದರಿಂದ ಏಕಲಿಂಗೀಯ ಎರಡೂ ವಿಭಿನ್ನವಾಗಿದ್ದರೆ ಭಿನ್ನ ಆದ್ದರಿಂದ ಭಿನ್ನಲಿಂಗೀಯ ಒಂದು ಗುಣಲಕ್ಷಣದ ಎರಡು ಆಲೀಲ್ ಗಳು ಗ್ಯಾಮೆಟ್ ರಚನೆಯ ಸಮಯದಲ್ಲಿ ಪ್ರತ್ಯೇಕವಾಗುತ್ತವೆ ಅಥವಾ ಬೇರ್ಪಡಿಸುತ್ತವೆ ನೀವು ಮಿಯೋಸಿಸ್ ಮೂಲಕ ಹೋಗಿದ್ದೀರಿ ನೀವು ಮಿಯೋಸಿಸ್ ಅನ್ನು ಅಧ್ಯಯನ ಮಾಡಿದ್ದೀರಿ ಆದ್ದರಿಂದ ಗ್ಯಾಮೆಟ್ ಏನೆಂದು ನಿಮಗೆ ತಿಳಿದಿದೆ ಸೂಕ್ಷ್ಮಾಣು ಕೋಶಗಳಿಂದ ಹಾದುಹೋಗುವ ಕೋಶ ವಿಭಜನೆಯಲ್ಲಿ ಇದು ಸಂಭವಿಸುತ್ತದೆ ಇಲ್ಲಿ ನಾವು ಎರಡು ಆಲೀಲ್ ಗಳನ್ನು ಬೇರ್ಪಡಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಮೆಂಡೆಲ್ ಏನು ಹೇಳಿದರೆಂದರೆ ಅವು ಗ್ಯಾಮೆಟ್ ರಚನೆಯ ಸಮಯದಲ್ಲಿ ಬೇರ್ಪಡುತ್ತವೆ ಮತ್ತು ಅವುಗಳನ್ನು ವಿವಿಧ ಗ್ಯಾಮೆಟ್ ಗಳಲ್ಲಿ ಮೊಟ್ಟೆ ಮತ್ತು ವೀರ್ಯ ಕೋಶಗಳಲ್ಲಿ ಇರಿಸಲಾಗುತ್ತದೆ ಮತ್ತು ಇದನ್ನು ಪ್ರತ್ಯೇಕತೆಯ ನಿಯಮ ಎಂದು ಕರೆಯಲಾಗುತ್ತದೆ ಎರಡು ಆಲೀಲ್ ಗಳು ಪ್ರತ್ಯೇಕವಾಗಿರುತ್ತವೆ ಅವುಗಳನ್ನು ಪ್ರತ್ಯೇಕ ಗ್ಯಾಮೆಟ್ ಗಳಲ್ಲಿ ಇರಿಸಲಾಗುತ್ತದೆ ಮತ್ತು ಪ್ರತಿಯೊಂದು ಗುಣಲಕ್ಷಣಗಳು ಉದಾಹರಣೆಗೆ ಹೂವಿನ ಬಣ್ಣ ಬೀಜದ ಬಣ್ಣ ಬೀಜದ ಆಕಾರ ಇವೆಲ್ಲವೂ ವಿಭಿನ್ನ ಗುಣಲಕ್ಷಣಗಳಾಗಿವೆ ಪ್ರತಿಯೊಂದು ಗುಣಲಕ್ಷಣವು ಇತರ ಗುಣಲಕ್ಷಣಗಳಿಂದ ಸ್ವತಂತ್ರವಾಗಿ ಆನುವಂಶಿಕವಾಗಿರುತ್ತದೆ ಇದೀಗ ನಾವು ಕೇವಲ ಒಂದು ಗುಣಲಕ್ಷಣವನ್ನು ನೋಡುತ್ತಿದ್ದೇವೆ ಆದರೆ ಎಲ್ಲಾ ಗುಣಲಕ್ಷಣಗಳನ್ನು ಏಕಕಾಲದಲ್ಲಿ ಆನುವಂಶಿಕವಾಗಿ ಪಡೆಯಲಾಗುತ್ತದೆ ಅದು ನಮಗೆಲ್ಲರಿಗೂ ತಿಳಿದಿದೆ ಮತ್ತು ಮೆಂಡೆಲ್ ತನ್ನ ಅಧ್ಯಯನದ ಮೂಲಕ ಹೇಳಿದ್ದು ಏನೆಂದರೆ ಪ್ರತಿಯೊಂದು ಗುಣಲಕ್ಷಣವೂ ಇತರ ಗುಣಲಕ್ಷಣಗಳಿಂದ ಸ್ವತಂತ್ರವಾಗಿ ಆನುವಂಶಿಕವಾಗಿ ಪಡೆದಿದೆ ಮತ್ತು ಇದನ್ನು ಸ್ವತಂತ್ರ ವಿಂಗಡಣೆಯ ನಿಯಮ ಎಂದು ಕರೆಯಲಾಗುತ್ತದೆ ʼಪ್ರತ್ಯೇಕತೆಯ ನಿಯಮʼ ಮತ್ತು ʼಸ್ವತಂತ್ರ ವಿಂಗಡಣೆಯ ನಿಯಮʼ ಈ ಎರಡು ಪ್ರಮುಖ ಕೊಡುಗೆಗಳಾಗಿವೆ ಇದು ಏಕೆ ಹೀಗೆ ಎಂಬುದು ಶೀಘ್ರದಲ್ಲೇ ಸ್ಪಷ್ಟವಾಗುತ್ತದೆ ಇದು ಬಹಳ ಸುಲಭವಾದ ವಿಶ್ಲೇಷಣೆಗೆ ಸ್ವತಃ ಸಂಯೋಜಿಸುತ್ತದೆ ಆದ್ದರಿಂದ ನೀವು ಹಿಂದಿನ ಪ್ರಯೋಗವನ್ನು ಮತ್ತೆ ನೋಡಿದರೆ ಪಿ ಪೀಳಿಗೆಯಲ್ಲಿ ನೇರಳೆ ಹೂವುಗಳು ಬಿಳಿ ಹೂವುಗಳು ಇದ್ದವು ನೇರಳೆ ಹೂವು ಇವು ನಿಜವಾದ ಸಂತಾನೋತ್ಪತ್ತಿ ಪ್ರಭೇದಗಳಾಗಿವೆ ಮತ್ತು ಆದ್ದರಿಂದ ನೇರಳೆ ಹೂವುಗಳು ಎಂದರೆ ಎರಡೂ ದೊಡ್ಡ ಪಿ ಗಳು ಮತ್ತು ಬಿಳಿ ಹೂಗಳು ಎಂದರೆ ಎರಡೂ ಸಣ್ಣ ಪಿ ಗಳು ಎಂದರ್ಥ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇಲ್ಲಿ ಯಾವುದೇ ಭಿನ್ನಲಿಂಗೀಯತೆ ಇಲ್ಲ ಆದ್ದರಿಂದ ಗ್ಯಾಮೆಟ್ ಗಳು ಈ ಸಂದರ್ಭದಲ್ಲಿ ಎರಡೂ ದೊಡ್ಡ ಪಿ ಗಳನ್ನು ಮತ್ತು ಈ ಸಂದರ್ಭದಲ್ಲಿ ಎರಡೂ ಸಣ್ಣ ಪಿ ಗಳನ್ನು ಹೊಂದಿರುತ್ತವೆ ಮತ್ತು ಫಲೀಕರಣದ ನಂತರ ಜಿನೋಟೈಪ್ ದೊಡ್ಡ ಪಿ ಸಣ್ಣ ಪಿ ಆಗಿದೆ ಇದು ನೇರಳೆ ಹೂವಿಗೆ ಕಾರಣವಾಗುತ್ತದೆ ಏಕೆಂದರೆ ದೊಡ್ಡ ಪಿ ಪ್ರಬಲವಾಗಿದೆ ಮತ್ತು ಇದರಿಂದ ಬರುವ ಗ್ಯಾಮೆಟ್ ಗಳು ಅವುಗಳಲ್ಲಿ ಅರ್ಧದಷ್ಟು ದೊಡ್ಡ ಪಿ ಯನ್ನು ಹೊಂದಿರುತ್ತದೆ ಮತ್ತು ಅವುಗಳಲ್ಲಿ ಅರ್ಧದಷ್ಟು ಸಣ್ಣ ಪಿ ಹೊಂದಿರುತ್ತವೆ ಆದ್ದರಿಂದ ಎಫ್2 ಪೀಳಿಗೆಯಲ್ಲಿ ನೀವು ಎಲ್ಲಾ ಸಾಧ್ಯತೆಗಳನ್ನು ನೋಡಿದರೆ ಇದು ಸಸ್ಯದ ವೀರ್ಯದಿಂದ ಬಂದ ಪಿ ಮತ್ತು ಪಿ ಆಗಿದೆ ಮತ್ತು ಇದು ಸಸ್ಯದ ಮೊಟ್ಟೆಗಳಿಂದ ಬಂದ ಪಿ ಮತ್ತು ಪಿ ಆಗಿದೆ ಮತ್ತು ಸಂಯೋಜನೆಗಳು PP Pp pP ಮತ್ತು pp ಆಗಿವೆ ಕನಿಷ್ಠ ಒಂದು ದೊಡ್ಡ ಪಿ ಆಗಿದ್ದರೆ ಅದು ನೇರಳೆ ಹೂವಿಗೆ ಕಾರಣವಾಗುತ್ತದೆ ಏಕೆಂದರೆ ಅದು ಪ್ರಬಲವಾಗಿರುತ್ತದೆ ಆದ್ದರಿಂದ ನೀವು ನಾಲ್ಕರಲ್ಲಿ ಮೂರು ನೇರಳೆ ಮತ್ತು ನಾಲ್ಕರಲ್ಲಿ ಒಂದು ಬಿಳಿ ಬಣ್ಣದ್ದನ್ನು ಹೊಂದಿರುತ್ತೀರಿ ವೀರ್ಯದಿಂದ ಬರುವ ಗ್ಯಾಮೆಟ್ ಗಳೊಂದಿಗೆ ಮತ್ತು ಮೊಟ್ಟೆಗಳಿಂದ ಬರುವ ಗ್ಯಾಮೆಟ್ ಗಳೊಂದಿಗೆ ನೀವು ಈ ರೀತಿಯ ಚೌಕಗಳ ಉಪಯೋಗದ ಮೂಲಕ ಮಾಡುವ ವಿಶ್ಲೇಷಣೆಯನ್ನು ʼಪುನ್ನೆಟ್ಟ್ ಚೌಕʼ ಎಂದು ಕರೆಯಲಾಗುತ್ತದೆ ಈ ರೀತಿಯ ವಿಶ್ಲೇಷಣೆಯಲ್ಲಿ ಇದನ್ನು ಹೆಚ್ಚು ಬಳಸಲಾಗುತ್ತದೆ ನೀವು ತುಂಬಾ ಸಂಕೀರ್ಣ ಸಂದರ್ಭಗಳೊಂದಿಗೆ ವ್ಯವಹರಿಸದಿದ್ದರೆ ಅದು ಒಳ್ಳೆಯದು ಒಂದು ಅಥವಾ ಎರಡು ಲಕ್ಷಣಗಳು ಒಂದು ಅಥವಾ ಎರಡು ಗುಣಲಕ್ಷಣಗಳು ವಿಶ್ಲೇಷಣೆ ಮಾಡುವುದಕ್ಕೆ ತುಂಬಾ ಒಳ್ಳೆಯದು ಏನಾಗುತ್ತಿದೆ ಎಂಬುದಕ್ಕೆ ಅದು ನಿಮಗೆ ದೃಶ್ಯ ಅನುಭವವನ್ನು ನೀಡುತ್ತದೆ ಆದರೆ ನೀವು ಸಂಭವನೀಯತೆಗಳೊಂದಿಗೆ ಆರಾಮದಾಯಕವಾಗಿದ್ದರೆ ಅದನ್ನು ಮಾಡುವುದು ಹೆಚ್ಚು ಸುಲಭವಾದ ಮಾರ್ಗವಾಗಿದೆ ಇನ್ನು ಸ್ವಲ್ಪ ಸಮಯದಲ್ಲಿ ನಾವು ಅದನ್ನು ನೋಡುತ್ತೇವೆ ಮಿಯೋಸಿಸ್ ಸಮಯದಲ್ಲಿ ಏನು ನಡೆಯುತ್ತಿದೆ ಎಂದು ನೀವು ನೋಡಿದರೆ ಇದು ನಡೆಯುತ್ತಿರುತ್ತದೆ ಇಲ್ಲಿ ಪಿ ಪೀಳಿಗೆಯ ಸ್ವಲ್ಪ ವಿಭಿನ್ನ ಉದಾಹರಣೆಯನ್ನು ಪರಿಗಣಿಸಲಾಗಿದೆ ಎಂದು ನಾನು ಭಾವಿಸುತ್ತೇನೆ ದುಂಡಗಿನ ಹಳದಿ ಬೀಜಗಳು ಇವುಗಳು ಒಟ್ಟಿಗೆ ಪರಿಗಣಿಸಲಾದ ಎರಡು ಲಕ್ಷಣಗಳು ಅದು ಉತ್ತಮವಾಗಿದೆ ಮತ್ತು ಇವು ಹಸಿರು ಸುಕ್ಕುಗಟ್ಟಿದ ಬೀಜಗಳಾಗಿವೆ ದುಂಡಗಿನ ಹಳದಿ ಬೀಜಗಳು ನಿಜವಾದ ಸಂತಾನೋತ್ಪತ್ತಿಯಾಗಿವೆ ಆದ್ದರಿಂದ YYRR ಆಗಿದೆ ಮತ್ತು ಹಸಿರು ಸುಕ್ಕುಗಟ್ಟಿದ ಬೀಜಗಳು yyrr ಆಗಿರುತ್ತವೆ ಮಿಯೋಸಿಸ್ ಸಮಯದಲ್ಲಿ ಅವು ಗ್ಯಾಮೆಟ್ ಗಳನ್ನು ರೂಪಿಸುತ್ತವೆ ಈ ಗ್ಯಾಮೆಟ್ ಗಳು ಕೇವಲ YR ಮತ್ತು yr ಆಗಿರುತ್ತವೆ ಮತ್ತು ಫಲೀಕರಣದ ನಂತರ ಈ ಎರಡು ಸಾಧ್ಯತೆಗಳಿರುತ್ತವೆ ನಾವು ಅವುಗಳನ್ನು ಒಂದೊಂದಾಗಿ ನೋಡೋಣ ಅವು ಬೆರೆತು ಹೋಗುತ್ತವೆ ಮತ್ತು ಅವು ತಮ್ಮನ್ನು ತಾವು ಜೋಡಿಸಿಕೊಳ್ಳುವ ಮೂಲಕ Rr Yy ಆಗುತ್ತವೆ ಮಿಯೋಸಿಸ್ ಸಮಯದಲ್ಲಿ ವಿಶೇಷವಾಗಿ ಮೆಟಾಫೇಸ್ ಒಂದು ಮತ್ತು ಅನಾಫೇಸ್ ಸಮಯದಲ್ಲಿ ಏನಾಗುತ್ತದೆ ಎಂಬುದನ್ನು ದಯವಿಟ್ಟು ಹೋಗಿ ನೋಡಿ ಅನಾಫೇಸ್ ನಲ್ಲಿ ಇವುಗಳು ಬೇರ್ಪಡಿಸಲು ಪ್ರಾರಂಭಿಸುತ್ತವೆ ಮತ್ತು ಮೆಟಾಫೇಸ್ ಎರಡರಲ್ಲಿ ನೀವು ರಚನೆಯಾದ ಈ RY ಮತ್ತು ry ಗ್ಯಾಮೆಟ್ ಗಳನ್ನು ಹೊಂದಿರುತ್ತಿದ್ದೀರಿ ಆದ್ದರಿಂದ ಇಲ್ಲಿರುವ ಎಲ್ಲಾ ಗ್ಯಾಮೆಟ್ ಗಳು YR ಅಥವಾ yrಗೆ ಕಾರಣವಾಗಬಹುದು ಪರ್ಯಾಯವಾಗಿ ಈ ವ್ಯವಸ್ಥೆಯು ಆರ್ ದೊಡ್ಡ ವೈ ದೊಡ್ಡ ಆರ್ ಸಣ್ಣ ವೈ ಈ ರೀತಿಯಾಗಿದ್ದರೆ ನಂತರ ಅನಾಫೇಸ್ ಸಮಯದಲ್ಲಿ ಅವು ಇಲ್ಲಿ ಸಣ್ಣ ಆರ್ ದೊಡ್ಡ ವೈ ದೊಡ್ಡ ಆರ್ ಸಣ್ಣ ವೈ ಆಗಿ ಮತ್ತು ಇಲ್ಲಿ ಸಣ್ಣ ಆರ್ ದೊಡ್ಡ ವೈ ಸಣ್ಣ ಆರ್ ದೊಡ್ಡ ವೈ ಆಗಿ ಇಲ್ಲಿ ದೊಡ್ಡ ಆರ್ ಸಣ್ಣ ವೈ ದೊಡ್ಡ ಆರ್ ಸಣ್ಣ ವೈ ಆಗಿ ಬೇರ್ಪಡುತ್ತವೆ ಆದ್ದರಿಂದ ನಾಲ್ಕನೇ ಒಂದು ಭಾಗ ನಿಮಗೆ ತಿಳಿದಿರುವಂತೆ ಎಂಟರಲ್ಲಿ ಎರಡು ದೊಡ್ಡ ಆರ್ ದೊಡ್ಡ ವೈ ಆಗಿರುತ್ತವೆ ನಾಲ್ಕನೇ ಒಂದು ಭಾಗ ಸಣ್ಣ ಆರ್ ಸಣ್ಣ ವೈ ಆಗಿರುತ್ತವೆ ನಾಲ್ಕನೇ ಒಂದು ಭಾಗ ಸಣ್ಣ ಆರ್ ದೊಡ್ಡ ವೈ ಆಗಿರುತ್ತವೆ ಮತ್ತು ನಾಲ್ಕನೇ ಒಂದು ಭಾಗ ದೊಡ್ಡ ಆರ್ ಸಣ್ಣ ವೈ ಆಗಿರುತ್ತವೆ ಇದು ಮೂಲಭೂತವಾಗಿ ಈ ರೀತಿಯ ಪ್ರತ್ಯೇಕತೆಯಿಂದ ಉಂಟಾಗಿದೆ ನಾವು ಎರಡು ವಿಷಯಗಳನ್ನು ಒಟ್ಟಿಗೆ ನೋಡಿದಾಗ ಇದು ಸ್ಪಷ್ಟವಾಗುತ್ತದೆ ಆದರೆ ಇದು ನಿಮಗೆ ಪುನ್ನೆಟ್ಟ್ ಚೌಕಕ್ಕೆ ಆಣ್ವಿಕ ಆಧಾರವನ್ನು ನೀಡುತ್ತದೆ ಈ ಸಂದರ್ಭದಲ್ಲಿ ಎರಡು ಗುಣಲಕ್ಷಣಗಳಿವೆ ಆದರೆ ನೀವು ಅದನ್ನು ಒಂದು ಗುಣಲಕ್ಷಣದ ದೃಷ್ಟಿಯಿಂದಲೂ ನೋಡಬಹುದು ಈಗ ನಾವು ಸಂಭವನೀಯತೆಗಳನ್ನು ನೋಡೋಣ ನಾನು ಹೇಳಿದಂತೆ ನೀವು ಅದನ್ನು ಸಂಭವನೀಯತೆಗಳ ದೃಷ್ಟಿಯಿಂದ ನೋಡಿದರೆ ನಿಮಗೆ ಆ ರೀತಿ ಆರಾಮದಾಯಕವಾಗಿದ್ದರೆ ವಿಶ್ಲೇಷಣೆ ಮಾಡುವುದು ಹೆಚ್ಚು ಸುಲಭವಾಗುತ್ತದೆ ನಾವು ಇದನ್ನು ಅನ್ವಯಿಸೋಣ ಅಥವಾ ನಾವು ಇದೀಗ ಏನು ಮಾಡಿದ್ದೇವೆ ಎಂಬುದನ್ನು ನೋಡೋಣ ಸಂಭವನೀಯತೆಗಳ ದೃಷ್ಟಿಯಿಂದ ನಾವು ಈಗ ಮಾಡಿದ ಕೂಡಿಕೆಯನ್ನು ನೋಡೋಣ ಎಫ್1 ಪೀಳಿಗೆಯಲ್ಲಿ ನಾವು ಈಗ ಪರಿಗಣಿಸಿದ್ದ ನಿಜವಾದ ಸಂತಾನೋತ್ಪತ್ತಿ ಸಸ್ಯಗಳ ನಡುವಿನ ಕೂಡಿಕೆಯನ್ನು ನೋಡೋಣ ನೇರಳೆ ಹೂವುಗಳನ್ನು ಪಡೆಯುವ ಒಂದು ಸಂಭವನೀಯತೆ ಇದೆ ಎಲ್ಲಾ ನೇರಳೆ ಬಣ್ಣದ್ದಾಗಿತ್ತು ಇದು ದೊಡ್ಡ ಪಿ ಸಣ್ಣ ಪಿ ಯ ಪರಿಣಾಮವಾಗಿರುತ್ತದೆ ಆದ್ದರಿಂದ ಇದು ಮೊನೊಹೈಬ್ರಿಡ್ ಮೊನೊ ಎಂದರೆ ಒಂದು ಗುಣಲಕ್ಷಣ ಹೈಬ್ರಿಡ್ ಎಂದರೆ ಇದು ಎರಡು ಆಲೀಲ್ ಪ್ರಕಾರಗಳ ಮಿಶ್ರಣವಾಗಿದೆ ಮತ್ತು ಬಿಳಿ ಹೂವುಗಳನ್ನು ಪಡೆಯುವ ಸಂಭವನೀಯತೆ ಶೂನ್ಯವಾಗಿರುತ್ತದೆ ಎಫ್2 ಪೀಳಿಗೆಯಲ್ಲಿ ಏಕಲಿಂಗೀಯ ಸ್ಥಿತಿ ಅಥವಾ ಭಿನ್ನಲಿಂಗೀಯ ಸ್ಥಿತಿಯ ಕಾರಣ ನೇರಳೆ ಹೂವುಗಳನ್ನು ಪಡೆಯುವ ಸಂಭವನೀಯತೆಯು ನಾಲ್ಕರಲ್ಲಿ ಮೂರರಷ್ಟಿರುತ್ತದೆ ದೊಡ್ಡ ಪಿ ದೊಡ್ಡ ಪಿ ಏಕಲಿಂಗೀಯವಾಗಿದೆ ದೊಡ್ಡ ಪಿ ಸಣ್ಣ ಪಿ ಭಿನ್ನಲಿಂಗೀಯವಾಗಿದೆ ಮತ್ತು ಸಣ್ಣ ಪಿ ಸಣ್ಣ ಪಿ ಗಳ ಸಾಧ್ಯವಿರುವ ಎಲ್ಲಾ ಸಂಯೋಜನೆಗಳಿಂದ ಬಿಳಿ ಹೂವುಗಳನ್ನು ಪಡೆಯುವ ಸಂಭವನೀಯತೆಯು ನಾಲ್ಕನೇ ಒಂದು ಭಾಗವಾಗಿತ್ತು ಆದ್ದರಿಂದ ಎಫ್2 ನಲ್ಲಿ ಭಿನ್ನಲಿಂಗೀಯಗಳನ್ನು ಪಡೆಯುವ ಸಂಭವನೀಯತೆಯು ¼ ¼ ಅಂದರೆ ಅರ್ಧ ಮಾತ್ರ ಸಂಭವನೀಯತೆಗಳ ವಿಷಯದಲ್ಲಿ ನೀವು ಈ ರೀತಿಯ ವಿವಿಧ ಲೆಕ್ಕಾಚಾರಗಳನ್ನು ಮಾಡಬಹುದು ನೀವು ವಿವಿಧ ವಸ್ತುಗಳ ಸಂಭವನೀಯತೆಯನ್ನು ಕಂಡುಹಿಡಿಯಬಹುದು ಆದ್ದರಿಂದ ಸಂಭವನೀಯತೆಗಳನ್ನು ಬಳಸುವುದರಲ್ಲಿ ನೀವು ಆರಾಮದಾಯಕವಾಗಿದ್ದರೆ ವಿಸ್ತಾರವಾದ ಚೌಕಗಳನ್ನು ಬರೆಯಬೇಕಾಗಿಲ್ಲ ನಾವು ಸಂಭವನೀಯತೆಗಳನ್ನು ಬಳಸುವಾಗ ಇದು ಹೆಚ್ಚು ಸುಲಭವಾಗುತ್ತದೆ ವಿಶೇಷವಾಗಿ ಏಕೆಂದರೆ ಮೆಂಡೆಲಿಯನ್ ತತ್ವಗಳ ಪ್ರಕಾರ ಸ್ವಾತಂತ್ರ್ಯದ ನಿಯಮಗಳ ಪ್ರಕಾರ ಗುಣಲಕ್ಷಣಗಳ ಆನುವಂಶಿಕತೆಯು ಪರಸ್ಪರ ಸ್ವತಂತ್ರವಾಗಿರುತ್ತದೆ ಹೀಗಾಗಿ ನಾವು ಅನೇಕ ಗುಣಲಕ್ಷಣಗಳ ಏಕಕಾಲಿಕ ಆನುವಂಶಿಕತೆಯನ್ನು ಸ್ವತಂತ್ರ ಘಟನೆಗಳೆಂದು ಪರಿಗಣಿಸುವ ಮೂಲಕ ವಿಶ್ಲೇಷಿಸಬಹುದು ನಾವು ಎರಡು ಗುಣಲಕ್ಷಣಗಳನ್ನು ಪರಿಗಣಿಸಿದಾಗ ಅದು ಇಲ್ಲಿ ಸ್ಪಷ್ಟವಾಗುತ್ತದೆ ಇದಕ್ಕಾಗಿಯೇ ನಾನು ಆಣ್ವಿಕ ಆಧಾರವನ್ನು ತೋರಿಸಿದ್ದೇನೆ ಈಗ ಅದನ್ನು ನಾವು ಮೆಂಡೆಲ್ ನೋಡಿದ ರೀತಿಯಲ್ಲಿ ನೋಡೋಣ ಅದಕ್ಕಾಗಿ ನಾವು ಬೀಜದ ಬಣ್ಣ ಹಳದಿ ಅಥವಾ ಹಸಿರು ಬೀಜ ಆಕಾರ ದುಂಡಗಿನ ಅಥವಾ ಸುಕ್ಕುಗಟ್ಟಿದ ಒಟ್ಟಿಗೆ ಆನುವಂಶಿಕವಾಗಿ ಪಡೆದ ಅಥವಾ ಒಟ್ಟಿಗೆ ಪರಿಗಣಿಸುವುದನ್ನು ನೋಡೋಣ YYRRನೊಂದಿಗೆ yyrr ಅದೇ ರೀತಿಯ ಕೂಡಿಕೆ ಈ ಸಂದರ್ಭದಲ್ಲಿ ಗ್ಯಾಮೆಟ್ ಗಳು YR ಮತ್ತು yr ಆಗಿರುತ್ತವೆ ಫಲೀಕರಣದ ನಂತರ ಅದು ಸಂಪೂರ್ಣವಾಗಿ ಭಿನ್ನಲಿಂಗೀಯವಾಗಿರುತ್ತದೆ YyRr ಮತ್ತು ನಂತರ ಅವು ಸ್ವತಂತ್ರವಾಗಿ ಆನುವಂಶಿಕವಾಗುತ್ತವೆ ಅಥವಾ ಸ್ವತಂತ್ರವಾಗಿ ವಿಂಗಡಿಸಲ್ಪಡುತ್ತವೆ ಆದ್ದರಿಂದ ಬೀಜದ ಬಣ್ಣವು ಬೀಜದ ಆಕಾರದಿಂದ ಸ್ವತಂತ್ರವಾಗಿರುತ್ತದೆ ಬೀಜದ ಬಣ್ಣದ ಆನುವಂಶಿಕತೆಯು ಬೀಜ ಆಕಾರದ ಆನುವಂಶಿಕತೆಯಿಂದ ಸ್ವತಂತ್ರವಾಗಿರುತ್ತದೆ ಇದು ಅದರರ್ಥವಾಗಿದೆ ನಾವು ಇಲ್ಲಿ ಪುನ್ನೆಟ್ಟ್ ಚೌಕವನ್ನು ಬರೆದರೆ ಎಲ್ಲಾ ಸಾಧ್ಯತೆಗಳಲ್ಲಿ ನೀವು ಎಣಿಸಿದರೆ ನೋಡಬಹುದು ಹದಿನಾರು ಸಾಧ್ಯತೆಗಳಲ್ಲಿ ಒಂಬತ್ತು ಹಳದಿ ಮತ್ತು ದುಂಡಾಗಿರುತ್ತವೆ ಎರಡೂ ಪ್ರಬಲ ಗುಣಲಕ್ಷಣಗಳು ಹದಿನಾರರಲ್ಲಿ ಮೂರು ಹಸಿರು ಮತ್ತು ದುಂಡಾಗಿರುತ್ತವೆ ಹದಿನಾರಲ್ಲಿ ಮೂರು ಹಳದಿ ಮತ್ತು ಸುಕ್ಕಾಗಿರುತ್ತವೆ ಮತ್ತು ಹದಿನಾರಲ್ಲಿ ಒಂದು ಹಸಿರು ಮತ್ತು ಸುಕ್ಕಾಗಿರುತ್ತದೆ ಎರಡು ಗುಣಲಕ್ಷಣಗಳೊಂದಿಗೆ ಇದು ಹೇಗೆ ಸಂಭವಿಸುತ್ತದೆ ಎಂಬ ಕಲ್ಪನೆಯನ್ನು ನಾವು ಇಲ್ಲಿ ಪುನ್ನೆಟ್ಟ್ ಚೌಕಗಳನ್ನು ಬಳಸುವ ಮೂಲಕ ಪಡೆಯಬಹುದು ಸಂಭವನೀಯತೆಗಳ ವಿಷಯದಲ್ಲಿ ಎರಡೂ ಗುಣಲಕ್ಷಣಗಳಿಗೆ ಏಕಲಿಂಗೀಯ ಪ್ರಾಬಲ್ಯದ ಜಿನೋಟೈಪ್ ಹೊಂದಿರುವ ಎಫ್2 ನಲ್ಲಿನ ಸಸ್ಯದ ಸಂಭವನೀಯತೆ ಅದರ ಅರ್ಥವೇನು ಏಕಲಿಂಗೀಯ ಪ್ರಬಲ ಜಿನೋಟೈಪ್ ʼಏಕಲಿಂಗೀಯʼ ಎಂದರೆ ಎರಡೂ ಒಂದೇ ಆಗಿರಬೇಕು ನಮ್ಮ ಪರಿಭಾಷೆಯಲ್ಲಿ ಪ್ರಾಬಲ್ಯ ಎಂದರೆ ಎರಡೂ ದೊಡ್ಡವಾಗಿರಬೇಕು ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ YY ಮತ್ತು RRನ ಸಂಭವನೀಯತೆ YYನ ಸಂಭವನೀಯತೆಯು ¼ ಆಗಿದೆ ಮತ್ತು RRನ ಸಂಭವನೀಯತೆಯು ¼ ಆಗಿದೆ ನಮಗೆ ತಿಳಿದಿದೆ ಆದ್ದರಿಂದ ಇವುಗಳು ಸ್ವತಂತ್ರವಾಗಿ ಆನುವಂಶಿಕವಾಗಿರುವುದರಿಂದ ಸ್ವತಂತ್ರ ವಿಂಗಡಣೆಯಾಗಿರುವುದರಿಂದ ನೀವು ಇವುಗಳನ್ನು ಗುಣಿಸಬಹುದು ¼ x ¼ ಅಂದರೆ 116 ಆದ್ದರಿಂದ ಸ್ವತಂತ್ರ ಘಟನೆಗಳಲ್ಲಿ ನೀವು ಸಂಭವನೀಯತೆಗಳನ್ನು ಗುಣಿಸಬಹುದು YyRR ಜಿನೋಟೈಪ್ ಈ ಎರಡು ಸ್ವತಂತ್ರವಾಗಿವೆ ಆದ್ದರಿಂದ RRನ ಸಂಭವನೀಯತೆಯನ್ನು Yyಯ ಸಂಭವನೀಯತೆಯೊಂದಿಗೆ ಗುಣಿಸುವುದರ ಮೂಲಕ ಎಫ್2 ನಲ್ಲಿನ ಸಸ್ಯದ ಸಂಭವನೀಯತೆಯನ್ನು ಕಂಡುಹಿಡಿಯಬಹುದು ಅದು ½ x ¼ ಅಂದರೆ ⅛ ಆಗಿರುತ್ತದೆ ಇನ್ನೊಂದು ವಿಷಯ ನೀವು ಇದನ್ನು ಹೇಗೆ ಬಳಸಬಹುದೆಂದು ವಿವರಿಸಲು ನೀವು ಸಂಭವನೀಯತೆಗಳೊಂದಿಗೆ ಆರಾಮದಾಯಕವಾಗಿದ್ದರೆ ಅದು ತುಂಬಾ ಸುಲಭವಾಗುತ್ತದೆ ಎಫ್2 ನಲ್ಲಿನ ಸಸ್ಯದ ಸಂಭವನೀಯತೆ ಎರಡೂ ಗುಣಲಕ್ಷಣಗಳಿಗೆ ಏಕಲಿಂಗೀಯ ಹಿಂಜರಿತ ಜಿನೋಟೈಪ್ ಆಗಿರುತ್ತದೆ ನಮ್ಮ ಪರಿಭಾಷೆಯಲ್ಲಿ ʼಏಕಲಿಂಗೀಯʼ ಅಂದರೆ ಎರಡೂ ಒಂದೇ ಎಂದು ಮತ್ತು ʼಹಿಂಜರಿತʼ ಅಂದರೆ ಎರಡೂ ಸಣ್ಣ ಅಕ್ಷರಗಳು ಎಂದು ಬೇರೆ ರೀತಿಯಲ್ಲಿ ಹೇಳುವುದಾದರೆ yyrrನ ಸಂಭವನೀಯತೆಯು ¼ x ¼ ಅಂದರೆ 116 ಆಗಿರುತ್ತದೆ ಈ ವಿಧಾನದೊಂದಿಗೆ ನೀವು ಸಾಕಷ್ಟು ಸಂಭವನೀಯತೆ ಲೆಕ್ಕಾಚಾರಗಳನ್ನು ಮಾಡಬಹುದು ಮತ್ತು ಹೀಗೆ ನೀವು ಮೂರು ನಾಲ್ಕು ಗುಣಲಕ್ಷಣಗಳನ್ನು ತರಬಹುದು ನಂತರ ನೀವು ಇದನ್ನು ಮಾಡಬಹುದು ಇಲ್ಲಿ ಮೂರು ಗುಣಲಕ್ಷಣಗಳಿವೆ ಈ ಕೆಳಗಿನ ಮೂರು ಗುಣಲಕ್ಷಣಗಳಲ್ಲಿ ನಾವು ಆಸಕ್ತಿ ಹೊಂದಿದ್ದೇವೆ ಎಂದು ಹೇಳೋಣ PpYyRr ಮತ್ತು Ppyyrr ಇದು P ಯಲ್ಲಿ ಭಿನ್ನಲಿಂಗೀಯವಾಗಿದೆ ಆದರೆ Y ಮತ್ತು R ನಲ್ಲಿ ಏಕಲಿಂಗೀಯವಾಗಿದೆ ನಡುವಿನ ಕೂಡಿಕೆಯಿಂದ ಉಂಟಾಗುವ ಸಂತಾನದ ಹೂವಿನ ಬಣ್ಣ ಬೀಜದ ಬಣ್ಣ ಮತ್ತು ಬೀಜದ ಆಕಾರ ಇವುಗಳಲ್ಲಿ ನಾವು ಆಸಕ್ತಿ ಹೊಂದಿದ್ದೇವೆ ಎಂದು ಹೇಳೋಣ ಮೂರು ಗುಣಲಕ್ಷಣಗಳಲ್ಲಿ ಕನಿಷ್ಠ ಎರಡಕ್ಕೆ ಹಿಂಜರಿತ ಫಿನೋಟೈಪ್ಸ್ ಅನ್ನು ಪ್ರದರ್ಶಿಸುವ ಸಂತತಿಯ ಭಾಗವನ್ನು ನಾವು ತಿಳಿದುಕೊಳ್ಳಲು ಬಯಸುತ್ತೇವೆ ಎಂದು ಹೇಳೋಣ ನಾವು ಇದರಲ್ಲಿಯೇ ಆಸಕ್ತಿಯನ್ನು ಹೊಂದಿದ್ದೇವೆ ನೀವು ಪುನ್ನೆಟ್ಟ್ ಚೌಕವನ್ನು ನೋಡಿದರೆ ಅದು ಸ್ವಲ್ಪ ಪ್ರಮಾಣದ ಕೆಲಸ ಆದರೆ ನಿಮಗೆ ಸಂಭವನೀಯತೆ ತಿಳಿದಿದ್ದರೆ ನೀವು ಇದನ್ನು ಶೀಘ್ರವಾಗಿ ಬರೆಯಬಹುದು ಆದ್ದರಿಂದ ಕನಿಷ್ಠ ಎರಡು ಗುಣಲಕ್ಷಣಗಳು ಹಿಂಜರಿತ ಫಿನೋಟೈಪ್ಸ್ ಅನ್ನು ಪ್ರದರ್ಶಿಸುತ್ತವೆ ಆದ್ದರಿಂದ ಒಂದು ಬಾರಿಗೆ ಎರಡನ್ನು ತೆಗೆದುಕೊಂಡಾಗ ಆಗುವ ವಿವಿಧ ಸಂಯೋಜನೆಗಳು ಕೆಳಗಿನಂತಿವೆ ppyyRr ¼ x ½ x ½ 116 ಅಥವಾ ppYyrr ¼ x ½ x ½ 116 ಅಥವಾ Ppyyrr ½ x ½ x ½ 18 216 ಅಥವಾ PPyyrr ¼ x ½ x ½ 116 ಅಥವಾ ಪ್ರಶ್ನೆಗಳಲ್ಲಿ ಕನಿಷ್ಠ ಎರಡು ಗುಣಲಕ್ಷಣಗಳ ಹಿಂಜರಿತದ ಅಗತ್ಯವಿರುವುದರಿಂದ ನಾವು ಮೂರೂ ಸಹ ಹಿಂಜರಿತ ಎಂದು ಪರಿಗಣಿಸಬಹುದು ಹಾಗಾಗಿ ಮತ್ತೊಂದು ಸಂಯೋಜನೆಯು Ppyyrr ¼ x ½ x ½ 116 ಆಗಿದೆ ಆದ್ದರಿಂದ ನಾವು ಈ ಎಲ್ಲ ಸಂಗತಿಗಳನ್ನು ಒಟ್ಟಿಗೆ ಸೇರಿಸಬೇಕಾಗಿದೆ ಒಟ್ಟು ಸಂಭವನೀಯತೆಯು ಕನಿಷ್ಠ ಎರಡು ಹಿಂಜರಿತ ಫಿನೋಟೈಪ್ಸ್ ಗಳ ಸಂಭವನೀಯತೆಯು ಈ ಎಲ್ಲಾ ಸಂಭವನೀಯತೆಗಳ ಸೇರ್ಪಡೆಯಾಗಿ ಒಟ್ಟು 616 ಅಥವಾ 38 ಆಗಿರುತ್ತದೆ ಆದ್ದರಿಂದ ಈ ರೀತಿಯಾಗಿ ಸಾಕಷ್ಟು ಸಂಭವನೀಯತೆಗಳನ್ನು ಕಂಡುಹಿಡಿಯಲಾಗುತ್ತದೆ ಮತ್ತು ನಾವು ರೋಗಗಳನ್ನು ಚರ್ಚಿಸುವಾಗ ಅವು ಕೆಲವು ರೀತಿಯಲ್ಲಿ ಉಪಯುಕ್ತವಾಗಿರುತ್ತವೆ ಎಂಬುದನ್ನು ನೋಡುತ್ತೇವೆ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡಲು ಇದು ಸರಿಯಾದ ಸಮಯ ಎಂದು ನಾನು ಭಾವಿಸುತ್ತೇನೆ ಬಟಾಣಿ ಸಸ್ಯಗಳೊಂದಿಗಿನ ಮೆಂಡೆಲ್ ನ ಪ್ರಯೋಗಗಳು ಅವುಗಳ ಫಲಿತಾಂಶಗಳು ಮತ್ತು ಸರಳ ಸಂಭವನೀಯತೆಗಳನ್ನು ಬಳಸಿಕೊಂಡು ಆ ಫಲಿತಾಂಶಗಳ ವಿಶ್ಲೇಷಣೆ ಮತ್ತು ಮೆಂಡೆಲ್ ಕಂಡುಕೊಂಡ ಸ್ವತಂತ್ರ ವಿಂಗಡಣೆಯ ನಿಯಮವನ್ನು ನಾವು ಇಲ್ಲಿ ನೋಡಿದ್ದೇವೆ ನಾವು ಮುಂದೆ ಸಾಗಿದಂತೆ ನಾವು ರೋಗಗಳ ಕುರಿತು ಮತ್ತಷ್ಟು ವಿಷಯಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ರೋಗಗಳನ್ನು ಊಹಿಸಲು ಮೆಂಡೆಲಿಯನ್ ಆನುವಂಶಿಕದ ಬಳಕೆಯನ್ನು ನೋಡುತ್ತೇವೆ ಮುಂದಿನ ಉಪನ್ಯಾಸದಲ್ಲಿ ನಿಮ್ಮನ್ನು ನೋಡುತ್ತೇನೆ